ನಮಸ್ಕಾರ ಮತ್ತು ಮೆಕ್ಯಾನೊಬಯಾಲಜಿ ಪರಿಚಯದ ಇಂದಿನ ಉಪನ್ಯಾಸಕ್ಕೆ ಸ್ವಾಗತ ಕಳೆದ ತರಗತಿಯಲ್ಲಿ ನಾವು ಕೋಶಗಳಲ್ಲಿ ಗಮನಿಸಬಹುದಾದ ಫೋಕಲ್ ಅಂಟಿಕೊಳ್ಳುವಿಕೆಯ ಪ್ರಕಾರದಲ್ಲಿನ ವ್ಯತ್ಯಾಸಗಳ ಬಗ್ಗೆ ಮತ್ತು ಅವುಗಳ ಜೋಡಣೆಗೆ ಕಾರಣವಾಗುವ ಅಂಶಗಳ ಬಗ್ಗೆ ಚರ್ಚಿಸಲು ಪ್ರಾರಂಭಿಸಿದ್ದೇವೆ ಆ ಸನ್ನಿವೇಶದಲ್ಲಿ ನಾನು ಮೂರು ವಿಭಿನ್ನ ರೀತಿಯ ಫೋಕಲ್ ಅಂಟಿಕೊಳ್ಳುವಿಕೆಗಳಿವೆ ಎಂದು ಮತ್ತು ಅವುಗಳಲ್ಲಿ ಚಿಕ್ಕದಾದ ಫೋಕಲ್ ಅಂಟಿಕೊಳ್ಳುವಿಕೆ ಎಂದರೆ ಫೋಕಲ್ ಕಾಂಪ್ಲೆಕ್ಸ್ಗಳಿವೆ ಎಂದು ಹೇಳಿದ್ದೆ ಇವುಗಳು ಒಂದು ಮೈಕ್ರಾನ್ ಕ್ರಮಕ್ಕಿಂತ ಉದ್ದವಿದ್ದು ಅವು ಚುಕ್ಕೆಗಳಂತೆ ಇರುತ್ತವೆ ಮತ್ತು ಅವು ಲ್ಯಾಮೆಲ್ಲಿಪೋಡಿ ಯಾದ ತುದಿಯಲ್ಲಿರುತ್ತವೆ ಮತ್ತು ಇವುಗಳು ಸಾಮಾನ್ಯವಾಗಿ ಅಲ್ಪಕಾಲಿಕವಾಗಿರುತ್ತವೆ ಮತ್ತು ಸಂಯೋಜನೆಯ ದೃಷ್ಟಿಯಿಂದ ಅವುಗಳಲ್ಲಿ ಪ್ಯಾಕ್ಸಿಲಿನ್ ಮತ್ತು ವಿನ್ಕುಲಿನ್ ನಂತಹ ಫೋಕಲ್ ಅಂಟಿಕೊಳ್ಳುವಿಕೆಯ ಪ್ರೋಟೀನ್ಗಳಿವೆ ಆದ್ದರಿಂದ ಈ ಫೋಕಲ್ ಕಾಂಪ್ಲೆಕ್ಸ್ ಗಳು ದೊಡ್ಡ ಫೋಕಲ್ ಅಂಟಿಕೊಳ್ಳುವಿಕೆಗಳಾಗಿ ಪ್ರಬುದ್ಧವಾಗುತ್ತವೆ ಫೋಕಲ್ ಅಂಟಿಕೊಳ್ಳುವಿಕೆಯು ಆಕಾರದಲ್ಲಿ ಹೆಚ್ಚು ಉದ್ದವಾಗಿದೆ ಇವು ಸರಿಸುಮಾರು ಎರಡರಿಂದ ಐದು ಮೈಕ್ರಾನ್ ಉದ್ದವಿರುತ್ತವೆ ಅವು ಜೀವಕೋಶದ ಪರಿಧಿಯಲ್ಲಿ ಮತ್ತು ಪ್ಯಾಕ್ಸಿಲಿನ್ ಮತ್ತು ವಿನ್ಕುಲಿನ್ ಗೆ ಅಂಟಿಕೊಳ್ಳುತ್ತವೆ ಮತ್ತು ಇಂಟಿಗ್ರೀನ್ ಗಳು ಯಾವಾಗಲೂ ಇರುತ್ತವೆ ಟ್ಯಾಲಿನ್ ಮತ್ತು ಆಲ್ಫಾ ಆಕ್ಟಿನಿನ್ ಸೇರಿದಂತೆ ಇನ್ನೂ ಅನೇಕ ಪ್ರೋಟೀನ್ಗಳು ಇರಬಹುದು ಆದ್ದರಿಂದ ಸಮಯ ನೋಡಿ 0207 ಈ ಫೋಕಲ್ ಅಂಟಿಕೊಳ್ಳುವಿಕೆಗಳು ಕೋಶದ ಪರಿಧಿಯಲ್ಲಿ ಇರುತ್ತವೆ ಅಂಟಿಕೊಳ್ಳುವಿಕೆಯಲ್ಲಿ ಫೋಕಲ್ ಅಂಟಿಕೊಳ್ಳುವಿಕೆಯಿಂದ ನೀವು ಫೈಬ್ರಿಲ್ಲರ್ ಅಂಟಿಕೊಳ್ಳುವಿಕೆಯನ್ನು ಹೊಂದಬಹುದು ಹೆಸರೇ ಸೂಚಿಸುವಂತೆ ಅವು ಸ್ವಭಾವದಲ್ಲಿ ಫೈಬ್ರಿಲ್ಲರ್ ಆಗಿವೆ ಆದರೆ ಅವು ಕೋಶದ ಮಧ್ಯದಲ್ಲಿ ಇರುತ್ತವೆ ಅವು ಒಂದರಿಂದ ಹತ್ತು ಮೈಕ್ರಾನ್ ಗಳಷ್ಟು ಉದ್ದವಿರಬಹುದು ಮತ್ತು ಇಂಟೆಗ್ರಿನ್ ಗೆ ಅಂಟಿಕೊಳ್ಳುವಲ್ಲಿ ಅವು ಟೆನ್ಸಿನ್ ಎಂಬ ಅಣುವನ್ನು ಹೊಂದಿರುತ್ತವೆ ನಾನು ಕೋಶದ ಸ್ಕೀಮ್ಯಾಟಿಕ್ ಅನ್ನು ಬರೆಯಲು ಬಯಸಿದರೆ ಫೋಕಲ್ ಅಂಟಿಕೊಳ್ಳುವಿಕೆಗಳು ಇಲ್ಲಿವೆ ಮತ್ತು ಫೈಬ್ರಿಲ್ಲರ್ ಅಂಟಿಕೊಳ್ಳುವಿಕೆಗಳು ಇಲ್ಲಿವೆ ಮತ್ತು ಫೋಕಲ್ ಕಾಂಪ್ಲೆಕ್ಸ್ ಗಳಿವೆ ಮತ್ತು ಇವುಗಳು ಚುಕ್ಕೆಗಳಂತೆ ಇದ್ದು ಗಾತ್ರದಲ್ಲಿ ಬಹಳ ಚಿಕ್ಕದಾಗಿ ಗೋಚರಿಸುತ್ತವೆ ಆದ್ದರಿಂದ ಫೋಕಲ್ ಕಾಂಪ್ಲೆಕ್ಸ್ ಗಳು ಜೀವಕೋಶದ ಪರಿಧಿಯಲ್ಲಿ ಫೋಕಲ್ ಅಂಟಿಕೊಳ್ಳುವಿಕೆಗಳಾಗಿ ಪ್ರಬುದ್ಧವಾಗುತ್ತವೆ ಮತ್ತು ಇವು ಕೋಶದ ಕೇಂದ್ರ ಭಾಗದಲ್ಲಿ ಫೈಬ್ರಿಲ್ಲರ್ ಅಂಟಿಕೊಳ್ಳುವಿಕೆಯಾಗುತ್ತವೆ ಈ ಪರಿವರ್ತನೆಗೆ ಏನು ಕಾರಣವಾಗುತ್ತದೆ ಅದು ಬಲವಾಗಿದೆ ಬಲವು ಫೋಕಲ್ ಅಂಟಿಕೊಳ್ಳುವಿಕೆಯ ಪಕ್ವತೆಯನ್ನು ಚಾಲನೆ ಮಾಡುತ್ತದೆ ಇದಕ್ಕೆ ಬಲ ಬೇಕು ಮತ್ತು ವೈಜ್ಮನ್ ನಲ್ಲಿರುವ ಸಶಾ ಬರ್ಷಡ್ಸ್ಕಿ ಯವರ ಗುಂಪು ಪ್ರದರ್ಶಿಸಿದ ಇದಕ್ಕೆ ಸಂಬಂಧಿಸಿದ ಮೊದಲ ಅಧ್ಯಯನಗಳಲ್ಲಿ ಒಂದಾಗಿದೆ ಅವರು ತೋರಿಸಿದ ಸಂಗತಿಯೆಂದರೆ ಇಲ್ಲಿ ಕೋಶವನ್ನು ತಲಾಧಾರದ ಮೇಲೆ ಇರಿಸಿದ್ದೀರಿ ಅಂಟಿಕೊಳ್ಳುವಿಕೆಯಿಂದ ಅದು ಸಂಪರ್ಕ ಹೊಂದಿದ್ದು ಮತ್ತು ಅವರು ಪೈಪೆಟ್ ಅನ್ನು ತೆಗೆದುಕೊಂಡು ಕೋಶದ ಅಂಚಿನಲ್ಲಿ ರೋಲ್ ಮಾಡಿದರು ಮತ್ತು ಅವರು ತೋರಿಸಿದ್ದು ಏನೆಂದರೆ ಟಬ್ ನಲ್ಲಿ ನೀವು ಈ ಪಕ್ಕದಲ್ಲಿ ಪೈಪೆಟ್ ಅನ್ನು ಎಲ್ಲಿ ಇರಿಸಿದರೂ ಫೋಕಲ್ ಅಂಟಿಕೊಳ್ಳುವಿಕೆಯ ಬೆಳವಣಿಗೆಯನ್ನು ನೋಡಬಹುದು ಆದ್ದರಿಂದ ಇದನ್ನು ಜಿಎಫ್ಪಿ ವಿನ್ಕುಲಿನ್ ವರ್ಗಾವಣೆಗೊಂಡ ಫೈಬ್ರೊಬ್ಲಾಸ್ಟ್ ನೊಂದಿಗೆ ಮಾಡಲಾಯಿತು ಓದುವ ನಿಯೋಜನೆಯಾಗಿ ನಾನು ಈ ಪತ್ರಿಕೆಯನ್ನು ನಿಮಗೆ ಶಿಫಾರಸು ಮಾಡಿದ್ದೇನೆ ಮತ್ತು ನೀವು ಅದನ್ನು ಪಬ್ಮೆಡ್ ಮೂಲಕ ಡೌನ್ಲೋಡ್ ಮಾಡಬಹುದು ಆದಾಗ್ಯೂ ಈ ಪ್ರಯೋಗವು ಫೋಕಲ್ ಅಂಟಿಕೊಳ್ಳುವಿಕೆಯ ಬೆಳವಣಿಗೆಯನ್ನು ಹೆಚ್ಚಿಸಲು ಬಲವು ಅಗತ್ಯವೆಂದು ತೋರಿಸಲಾಗಿದೆ ಮತ್ತು ಬಲವನ್ನು ಪ್ರಮಾಣೀಕರಿಸುವುದು ಕಷ್ಟ ಈ ಅಧ್ಯಯನವು ತೋರಿಸಿದ ಇನ್ನೊಂದು ವಿಷಯವೆಂದರೆ ಈ ಬಲ ಅವಲಂಬಿತ ಬೆಳವಣಿಗೆ ಇಂಟೆಗ್ರಿನ್ ಆಧಾರಿತ ಅಂಟಿಕೊಳ್ಳುವಿಕೆಗಳಲ್ಲಿ ಸಂಭವಿಸುತ್ತದೆ ಪಾಲಿ ಲೈಸಿನ್ ಲೇಪಿತ ಮೇಲ್ಮೈಯಲ್ಲಿ ನೀವು ಅದೇ ಪ್ರಯೋಗವನ್ನು ಮಾಡಿದರೆ ನೀವು ಅದನ್ನು ನೋಡಲಾಗುವುದಿಲ್ಲ ಈ ನಿರ್ದಿಷ್ಟ ಪ್ರಯೋಗದ ಸಮಸ್ಯೆ ಎಂದರೆ ನೀವು ಬಲವನ್ನು ನೇರವಾಗಿ ಅಳೆಯಲು ಸಾಧ್ಯವಿಲ್ಲ ಆದ್ದರಿಂದ ಈ ಬಲವನ್ನು ಪ್ರಮಾಣೀಕರಿಸಲು ಪರ್ಯಾಯ ವಿಧಾನದ ಅವಶ್ಯಕತೆ ಇದೆ ವೈಜ್ಮನ್ ನಲ್ಲಿ ಬೆನ್ನಿ ಗೀಗರ್ ಮತ್ತು ಸಶಾ ಬರ್ಷಡ್ಸ್ಕಿ ಅವರು ಅಭಿವೃದ್ಧಿಪಡಿಸಿದ ಒಂದು ವಿಧಾನವೆಂದರೆ ಅವರು ಮಾದರಿಯ ಎಲಾಸ್ಟೊಮರ್ ತಲಾಧಾರವನ್ನು ತೆಗೆದುಕೊಂಡು ಅಲ್ಲಿ ಈ ಎಲಾಸ್ಟೊಮೆರಿಕ್ ಉಪವಿಭಾಗಗಳ ಮೇಲೆ ಫೈಬ್ರೊನೆಕ್ಟಿನ್ ಸ್ಪಾಟ್ಗಳನ್ನು ಲೇಪಿಸಿದರು ಮತ್ತು ಆ ಎಲಾಸ್ಟೊಮರ್ ಪಿಡಿಎಂಎಸ್ ಆಗಿತ್ತು ಈ ಗ್ರಿಡ್ ತರಹದ ಚುಕ್ಕೆಗಳ ಸ್ಥಳ ಅಂತರವು ಕೋಶಗಳು ಅದರ ಮೇಲೆ ಕುಳಿತಾಗ ಇಷ್ಟು ಚುಕ್ಕೆಗಳಲ್ಲಿ ಒಂದು ಚುಕ್ಕೆ ಎಷ್ಟು ಸ್ಥಳಾಂತರಗೊಳ್ಳುತ್ತದೆ ಎಂದು ನಿಮಗೆ ಪ್ರಮಾಣೀಕರಿಸಲು ಅನುವು ಮಾಡಿಕೊಡುತ್ತದೆ ಮತ್ತು ಸ್ಥಳೀಯ ಬಲದಿಂದ ಇದನ್ನು ಗುಣಿಸಿದಾಗ ಆ ನಿರ್ದಿಷ್ಟ ಹಂತದಲ್ಲಿ ಯಾವ ಶಕ್ತಿ ಇದೆ ಎಂದು ನೀವು ತಿಳಿಯುವಿರಿ ಈ ಪ್ರಯೋಗದ ಮೂಲಕ ಅವರು ಕಂಡುಕೊಂಡದ್ದು ನೀವು ಕೋಶವನ್ನು ತೆಗೆದುಕೊಂಡರೆ ನಿಮಗೆ ಈ ಅಂಟಿಕೊಳ್ಳುವಿಕೆಗಳಿವೆ ಪ್ರತಿ ಫೋಕಲ್ ಅಂಟಿಕೊಳ್ಳುವಿಕೆಯಲ್ಲಿ ಅವರು ಬಲವನ್ನು ಅಳೆಯಲು ಸಾಧ್ಯವಾಯಿತು ಮತ್ತು ಅವರು ಕಂಡುಕೊಂಡದ್ದೇನೆಂದರೆ ನಿರ್ದಿಷ್ಟ ಅಂಟಿಕೊಳ್ಳುವಿಕೆಯಲ್ಲಿ ಅವರು ಅಳೆಯುವ ಬಲ ಮತ್ತು ಈ ಅಂಟಿಕೊಳ್ಳುವಿಕೆಯ ಪ್ರದೇಶ ಅಥವಾ ಈ ಅಂಟಿಕೊಳ್ಳುವಿಕೆಯ ಗಾತ್ರದ ನಡುವೆ ರೇಖೀಯ ಸಂಬಂಧವಿದೆ ಎಂದು ಇದು ಸರಿಸುಮಾರು ರೇಖೀಯವಾಗಿತ್ತು ಇದು ರೇಖೀಯ ಅವಲಂಬನೆಯಾಗಿದ್ದು ಬಲ ಮತ್ತು ಪ್ರದೇಶ ಬಲ ಮತ್ತು ಫೋಕಲ್ ಅಂಟಿಕೊಳ್ಳುವಿಕೆಯ ಗಾತ್ರದ ನಡುವೆ ಪರಸ್ಪರ ಸಂಬಂಧವಿದೆ ಎಂದು ಸೂಚಿಸುತ್ತದೆ ಆದ್ದರಿಂದ ನೀವು ತೀವ್ರತೆಯನ್ನು ಪತ್ತೆಹಚ್ಚಬೇಕಾದರೆ ಬಲ ಮತ್ತು ಫೋಕಲ್ ಅಂಟಿಕೊಳ್ಳುವಿಕೆಯ ಗಾತ್ರದ ನಡುವಿನ ಪರಸ್ಪರ ಸಂಬಂಧವು ಮಾತ್ರವಲ್ಲ ಏಕೆಂದರೆ ಈ ಪ್ರಯೋಗವನ್ನು ಜಿಎಫ್ಪಿ ವರ್ಗಾವಣೆಗೊಂಡ ಜೀವಕೋಶಗಳು ಜಿಎಫ್ಪಿ ವಿನ್ಕುಲಿನ್ ವರ್ಗಾವಣೆಗೊಂಡ ಜೀವಕೋಶಗಳೊಂದಿಗೆ ಮಾಡಲಾಗಿದ್ದು ನಿರ್ದಿಷ್ಟ ಫೋಕಲ್ ಅಂಟಿಕೊಳ್ಳುವಿಕೆಯ ಒಟ್ಟು ತೀವ್ರತೆಯನ್ನು ಮತ್ತು ಬಲವನ್ನು ನೀವು ಟ್ರ್ಯಾಕ್ ಮಾಡಬಹುದು ಮತ್ತು ಅಳೆಯಲೂಬಹುದು ಮತ್ತು ಈ ರೇಖೀಯ ಸಂಬಂಧವು ಇರುವುದು ಗಾತ್ರ ಮತ್ತು ಬಲ ತೀವ್ರತೆ ಮತ್ತು ಬಲ ಅಂದರೆ ಫೋಕಲ್ ಅಂಟಿಕೊಳ್ಳುವಿಕೆಯು ದೊಡ್ಡದಾಗಿದ್ದರೆ ಈ ಅಂಟಿಕೊಳ್ಳುವಿಕೆಯಲ್ಲಿ ಆ ಪ್ರೋಟೀನ್ ನ ಸ್ಥಳೀಕರಣದ ಪ್ರಮಾಣ ಹೆಚ್ಚಾಗಿರುತ್ತದೆ ಇದಲ್ಲದೆ ನಾನು ಈ ಚಿತ್ರವನ್ನು ಬರೆದ ರೀತಿ ನೋಡೋದಾದರೆ ನಾನು ಬಲದ ದಿಕ್ಕನ್ನು ಮತ್ತು ಫೋಕಲ್ ಅಂಟಿಕೊಳ್ಳುವಿಕೆಯ ಪ್ರಮುಖ ಅಕ್ಷವನ್ನು ಸ್ಥೂಲವಾಗಿ ಜೋಡಿಸಿದ್ದೇನೆ ನೀವು ಬಲ ದೃಷ್ಟಿಕೋನ ಮತ್ತು ಫೋಕಲ್ ಅಂಟಿಕೊಳ್ಳುವಿಕೆಯ ದೃಷ್ಟಿಕೋನವನ್ನು ನೋಡುತ್ತಿದ್ದರೆ ಪ್ರತಿಯೊಂದು ಫೋಕಲ್ ಅಂಟಿಕೊಳ್ಳುವಿಕೆಗೆ ದೀರ್ಘವೃತ್ತವನ್ನು ಅಳವಡಿಸುವ ಮೂಲಕ ನೀವು ಪ್ರಮುಖ ಅಕ್ಷದ ಕೋನವನ್ನು ಕಂಡುಹಿಡಿಯಬಹುದು ಮತ್ತು ಕೆಲವು ಪರಸ್ಪರ ಸಂಬಂಧವಿದೆ ಎಂದು ಅವರು ಕಂಡುಕೊಂಡರು ಒಂದು ರೀತಿಯ ರೇಖೀಯ ಸಂಬಂಧವಿರುವುದು ಗೊತ್ತಾಗುತ್ತೆ ಆದ್ದರಿಂದ ಇನ್ನೂ ಇದು ಬಲ ಮತ್ತು ಫೋಕಲ್ ಅಂಟಿಕೊಳ್ಳುವಿಕೆಯ ಗಾತ್ರದ ನಡುವಿನ ಸಂಬಂಧವನ್ನು ಸ್ಥಾಪಿಸುತ್ತದೆ ಆದರೆ ಈ ಸಂಬಂಧದ ದಿಕ್ಕಿನ ಬಗ್ಗೆ ಹೇಗೆ ಮತ್ತು ಏನು ಎಂದು ಅದು ಹೇಳುವುದಿಲ್ಲ ಅದನ್ನು ಪ್ರದರ್ಶಿಸಲು ಅಥವಾ ಪರೀಕ್ಷಿಸಲು ಅವರು ಏನು ಮಾಡಿದ್ದಾರೆ ಎಂದರೆ ಅವರು ಬಿಡಿಎಂ ಎಂಬ ರಾಸಾಯಿನಿಕದ ಉಪಸ್ಥಿತಿಯಲ್ಲಿ ಪ್ರಯೋಗಗಳನ್ನು ಮಾಡಿದರು ಈ ಬಿಡಿಎಂ ರಾಸಾಯಿನಿಕ ಏನು ಮಾಡುತ್ತದೆ ಇದು ಕೋಶಗಳನ್ನು ಸಡಿಲಗೊಳಿಸುತ್ತದೆ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಜೀವಕೋಶಗಳು ಕಡಿಮೆ ಶಕ್ತಿಯನ್ನು ಬೀರುತ್ತವೆ ಆದ್ದರಿಂದ ಜೀವಕೋಶಗಳು ಪ್ರಯೋಗಿಸುತ್ತಿದ್ದ ಶಕ್ತಿಯ ಪ್ರಮಾಣವನ್ನು ನೀವು ತೊಂದರೆಗೊಳಿಸಿದಹಾಗೆ ಆಗುತ್ತದೆ ಆದ್ದರಿಂದ ಈ ಪ್ರಯೋಗವನ್ನು ಮಾಡುವ ಮೂಲಕ ಅವರು ಏನು ಗಮನಿಸಿದರು ಎಂದರೆ ಈ ವಕ್ರರೇಖೆಯನ್ನು ಬಲ ಮತ್ತು ಫೋಕಲ್ ಅಂಟಿಕೊಳ್ಳುವಿಕೆಯ ಪ್ರದೇಶದ ನಡುವೆ ಮತ್ತೆ ಬರೆದರೆ ವಕ್ರಾಕೃತಿಗಳ ಸ್ವರೂಪ ಒಂದೇ ಆಗಿರುತ್ತದೆ ಎಂದು ಬಿಂದುಗಳು ಇಲ್ಲಿದ್ದರೆ ರಾಸಾಯಿನಿಕದ ಉಪಸ್ಥಿತಿಯಲ್ಲಿ ಈ ಬಿಂದುಗಳು ಎಡಕ್ಕೆ ಸ್ಥಳಾಂತರಗೊಂಡಿರುತ್ತದೆ ಆದರೆ ಅವು ಒಂದೇ ಸಾಲಿನಲ್ಲಿ ಇರುತ್ತವೆ ಮತ್ತು ಅದರ ಶಕ್ತಿಯನ್ನು ಕಂಡುಹಿಡಿಯಬಹುದು ಈ ಸಾಲಿನಲ್ಲಿ ನಾನ್ ಜೀರೋ ಪ್ರತಿಬಂಧವಿದೆ ಮತ್ತು ಈ ಸಾಲಿನ ಸ್ಲೋಪ್ ಅನ್ನು ಸಹ ನೀವು ಕಂಡುಹಿಡಿಯಬಹುದು ಇದು ಪ್ರತಿ ಮೈಕ್ರಾನ್ ಚೌಕಕ್ಕೆ ಸರಿಸುಮಾರು ಐದು ದಶಮಾಂಶ ಐದು ನ್ಯಾನೊ ನ್ಯೂಟನ್ ಆಗಿದ್ಧು ಗಾತ್ರ ಒಂದು ಮೈಕ್ರಾನ್ ಚೌಕಗಳ ಫೋಕಲ್ ಅಂಟಿಕೊಳ್ಳುವಿಕೆಯಿಂದ ಇದು ಸರಾಸರಿ ಶಕ್ತಿಯಾಗಿದೆ ಆದ್ದರಿಂದ ಒಂದು ಮೈಕ್ರಾನ್ ಚದರ ಫೋಕಲ್ ಅಂಟಿಕೊಳ್ಳುವಿಕೆಯು ಐದು ದಶಮಾಂಶ ಐದು ನ್ಯಾನೊ ನ್ಯೂಟನ್ ನ ಬಲವನ್ನು ಉಳಿಸಿಕೊಳ್ಳುತ್ತದೆ ಸಮಯದ ಕಾರ್ಯವಾಗಿ ಬಲವು ಹೇಗೆ ಕುಸಿಯಿತು ಎಂಬುದನ್ನು ನೋಡಲು ಅವರು ಪ್ರಯೋಗವನ್ನು ಮಾಡಿದರು ಆದ್ದರಿಂದ ನೀವು ರಾಸಾಯನಿಕವನ್ನು ನೀಡಿದಾಗ ಅಂದರೆ ಇದು ಬಿಡಿಎಂ ರಾಸಾಯನಿಕವನ್ನು ಸೇರಿಸಿದಾಗ ಸಮಯ ಶೂನ್ಯ ಎಂದು ಹೇಳೋಣ ಆ ಹಂತದ ಮೊದಲು ನೀವು ಕೆಲವು ಸ್ಥಿರ ಮೌಲ್ಯವನ್ನು ಹೊಂದಿದ್ದೀರಿ ಮತ್ತು ನಂತರ ಈ ಪರಿವರ್ತನಾ ಹಂತವನ್ನು ಮೀರಿದ ನಂತರ ಈ ಮೌಲ್ಯಗಳು ಇಳಿಯಲು ಪ್ರಾರಂಭಿಸುತ್ತವೆ ಆದ್ದರಿಂದ ಫೋಕಲ್ ಅಂಟಿಕೊಳ್ಳುವಿಕೆಯ ಬಲದಲ್ಲಿನ ಈ ನಿರ್ದಿಷ್ಟ ಕುಸಿತದೊಂದಿಗೆ ಪರಸ್ಪರ ಸಂಬಂಧ ಹೊಂದಿದ್ದು ಫೋಕಲ್ ಅಂಟಿಕೊಳ್ಳುವಿಕೆಯನ್ನು ಸಹ ಅವರು ಪ್ಲಾಟ್ ಮಾಡಿದಾಗ ಒಟ್ಟು ತೀವ್ರತೆಯು ಇದು ಒಂದು ಡ್ರಾಪ್ ಅನ್ನು ಪ್ರದರ್ಶಿಸುತ್ತದೆ ಇದು ಈ ಅಕ್ಷಕ್ಕೆ ಮತ್ತು ನೀಲಿ ಈ ಕೆಂಪು ಅಕ್ಷಕ್ಕೆ ಬಲದ ಕುಸಿತದೊಂದಿಗೆ ಮತ್ತೊಮ್ಮೆ ಹೊಂದಿಕೆಯಾಗುತ್ತದೆ ಫೋಕಲ್ ಅಂಟಿಕೊಳ್ಳುವಿಕೆಯ ಒಟ್ಟು ತೀವ್ರತೆಯಲ್ಲಿ ರೇಖೀಯ ಕುಸಿತ ಕಂಡುಬಂದಿದೆ ಮತ್ತು ಇವುಗಳು ಸಂಪೂರ್ಣವಾಗಿ ಪರಸ್ಪರ ಸಂಬಂಧ ಹೊಂದಿವೆ ಫೋಕಲ್ ಅಂಟಿಕೊಳ್ಳುವಿಕೆಯಲ್ಲಿ ಕೋಶಗಳಿಂದ ಉಂಟಾಗುವ ಒತ್ತಡ ಅಥವಾ ಬಲವು ಫೋಕಲ್ ಅಂಟಿಕೊಳ್ಳುವಿಕೆಯನ್ನು ಸ್ಥಿರಗೊಳಿಸುತ್ತದೆ ಎಂದು ಈ ಪ್ರಯೋಗವು ಸೂಚಿಸುತ್ತದೆ ಫೋಕಲ್ ಅಂಟಿಕೊಳ್ಳುವಿಕೆಯನ್ನು ಸ್ಥಿರಗೊಳಿಸಲು ಬಲದ ಅಗತ್ಯವಿದೆ ನೀವು ಇಲ್ಲಿ ಮತ್ತೆ ನೋಡುವುದೇನೆಂದರೆ ಜೀವಕೋಶಗಳ ಸಾದೃಶ್ಯವು ಒತ್ತಡದಿಂದ ಕೂಡಿದ ರಬ್ಬರ್ ಬ್ಯಾಂಡ್ ತರಹ ಆಗಿರುತ್ತದೆ ಸರಳೀಕೃತ ಚಿತ್ರವನ್ನು ಊಹಿಸಿಕೊಳ್ಳಿ ಇದು ತಲಾಧಾರ ಇದು ಸೈದ್ಧಾಂತಿಕ ಕೋಶವಾಗಿದ್ದು ಇದು ಮತ್ತು ಒತ್ತಡದಿಂದ ಕೂಡಿದ ರಬ್ಬರ್ ಬ್ಯಾಂಡ್ ನಂತಿದೆ ಮತ್ತು ಈ ನೀಲಿ ಬಣ್ಣವು ಫೋಕಲ್ ಅಂಟಿಕೊಳ್ಳುವಿಕೆಯನ್ನು ಪ್ರತಿನಿಧಿಸುತ್ತದೆ ನೀವು ಒತ್ತಡವನ್ನು ಹೆಚ್ಚಿಸಿದರೆ ಅಂಟಿಕೊಳ್ಳುವಿಕೆಯಲ್ಲಿನ ಬಲವನ್ನು ತಲಾಧಾರದ ಸಂಕೋಚನದ ವಿರುದ್ಧ ನೀವು ಪ್ಲಾಟ್ ಮಾಡಬಹುದು ಆದ್ದರಿಂದ ನೀವು ರೇಖೀಯ ಸಂಬಂಧವನ್ನು ಕಾಣುತ್ತೀರಾ ಮತ್ತು ಹೆಚ್ಚು ಒತ್ತಡ ಇದ್ದು ಮತ್ತು ಫೋಕಲ್ ಅಂಟಿಕೊಳ್ಳುವಿಕೆಯನ್ನು ಸ್ಥಿರಗೊಳಿಸಿದರೆ ತಲಾಧಾರವು ಸಂಕುಚಿತಗೊಳ್ಳುತ್ತದೆ ಮತ್ತು ತಲಾಧಾರದ ಸಂಕೋಚನವನ್ನು ಮಾತ್ರವಲ್ಲದೆ ಇದರೊಂದಿಗೆ ಫೋಕಲ್ ಅಂಟಿಕೊಳ್ಳುವಿಕೆಯ ಗಾತ್ರವೂ ಹೆಚ್ಚಾಗುತ್ತದೆ ಈ ರೀತಿಯಾಗಿ ಸಂಪೂರ್ಣ ವ್ಯವಸ್ಥೆಯನ್ನು ಸ್ಥಿರಗೊಳಿಸಲಾಗುತ್ತದೆ ಹೆಚ್ಚುತ್ತಿರುವ ಒತ್ತಡವು ಫೋಕಲ್ ಅಂಟಿಕೊಳ್ಳುವಿಕೆಯ ಸ್ಥಿರೀಕರಣವನ್ನು ಅನುಮತಿಸುತ್ತದೆ ಸಂಪೂರ್ಣ ರಚನೆಯು ಸ್ಥಿರಗೊಳ್ಳುತ್ತದೆ ಮತ್ತು ಕೋಶಗಳಿಂದ ತಲಾಧಾರಕ್ಕೆ ಶಕ್ತಿಗಳು ಹರಡುತ್ತವೆ ಅದಕ್ಕಾಗಿಯೇ ನೀವು ಹೆಚ್ಚಳದ ತಲಾಧಾರ ಸಂಕೋಚನವನ್ನು ಪಡೆಯುತ್ತೀರಿ ಫೋಕಲ್ ಅಂಟಿಕೊಳ್ಳುವಿಕೆಯ ಕುರಿತ ನಮ್ಮ ಚರ್ಚೆಯನ್ನು ಇದು ಕೊನೆಗೊಳಿಸುತ್ತದೆ ಇಂದಿನ ಉಪನ್ಯಾಸ ಮತ್ತು ಹಿಂದಿನ ಉಪನ್ಯಾಸದ ಅವಧಿಯಲ್ಲಿ ನಾನು ಚರ್ಚಿಸಿದ ಎರಡು ಪತ್ರಿಕೆಗಳ ಓದುವ ನಿಯೋಜನೆಯನ್ನು ನಾನು ಮತ್ತೊಮ್ಮೆ ನೀಡುತ್ತೇನೆ ಇವುಗಳು ನೀವು ಓದಬೇಕಾದ ಎರಡು ಪತ್ರಿಕೆಗಳು ಮತ್ತು ನೀವು ಅದನ್ನು ಪಬ್ಮೆಡ್ ನಿಂದ ಡೌನ್ಲೋಡ್ ಮಾಡಬಹುದು ಮೊದಲ ಪತ್ರಿಕೆ ರಿವೆಲೈನ್ ಮತ್ತು ಇತರರು ಜರ್ನಲ್ ಆಫ್ ಸೆಲ್ ಬಯಾಲಜಿ 2001 ಮತ್ತು ಎರಡನೇ ಪತ್ರಿಕೆವೆಂದರೆ ಬಾಲಬನ್ ಮತ್ತು ಇತರರು ನೇಚರ್ ಸೆಲ್ ಬಯಾಲಜಿ 2001 ಫೋಕಲ್ ಅಂಟಿಕೊಳ್ಳುವಿಕೆಯ ಗಾತ್ರವನ್ನು ನಿಯಂತ್ರಿಸುವಲ್ಲಿ ಬಲದ ಪ್ರಭಾವವನ್ನು ಪ್ರದರ್ಶಿಸುವ ಎರಡು ಹೆಗ್ಗುರುತು ಸಂಶೋಧನಾ ಪತ್ರಿಕೆಗಳು ಇವು ಟೆಂಟ್ ನಂತೆ ನಮ್ಮ ಜೀವಕೋಶದ ಸಾದೃಶ್ಯವು ಎಂಬ ವಿಚಾರವನ್ನು ನೋಡಿದರೆ ನಾವು ಇಸಿಎಂ ಮತ್ತು ಫೋಕಲ್ ಅಂಟಿಕೊಳ್ಳುವಿಕೆಯನ್ನು ಚರ್ಚಿಸಿದ್ದೇವೆ ಈಗ ನಾವು ಸೈಟೋಸ್ಕೆಲಿಟನ್ ಬಗ್ಗೆ ಚರ್ಚಿಸುತ್ತೇವೆ ಸೈಟೋಸ್ಕೆಲಿಟನ್ ಜೀವಕೋಶಗಳ ಸ್ಥಿರತೆಗೆ ಅಗತ್ಯವಿರುವ ಯಂತ್ರೋಪಕರಣಗಳು ಇದ್ದ ಹಾಗೆ ಆದರೆ ಫೋಕಲ್ ಅಂಟಿಕೊಳ್ಳುವಿಕೆಯಲ್ಲಿ ಕಾರ್ಯನಿರ್ವಹಿಸುವ ಬಲವನ್ನು ನಿಯಂತ್ರಿಸುವ ಯಂತ್ರವೂ ಇದಾಗಿದೆ ಸೈಟೋಸ್ಕೆಲಿಟನ್ ಎಂದರೇನು ಎಂದು ನಿಮ್ಮಲ್ಲಿ ಹೆಚ್ಚಿನವರಿಗೆ ತಿಳಿದಿದೆ ಆದರೆ ಸೈಟೋಸ್ಕೆಲಿಟನ್ ಬಗ್ಗೆ ನಾನು ಸಂಕ್ಷಿಪ್ತ ಅವಲೋಕನವನ್ನು ನೀಡುತ್ತೇನೆ ಮೂರು ವಿಭಿನ್ನ ತಂತು ವಿಧಗಳಿವೆ ಅವುಗಳಲ್ಲಿ ಒಂದು ಆಕ್ಟಿನ್ ನಿಂದ ಮಾಡಲ್ಪಟ್ಟಿದೆ ಇನ್ನೊಂದು ಮೈಕ್ರೊಟ್ಯೂಬ್ಯೂಲ್ಗಳಿಂದ ಮಾಡಲ್ಪಟ್ಟಿದೆ ಮತ್ತೊಂದು ಮಧ್ಯಂತರ ತಂತುಗಳಿಂದ ಮಾಡಲ್ಪಟ್ಟಿದೆ ಮೂರು ವಿಭಿನ್ನ ನೆಟ್ವರ್ಕ್ ಗಳಿದ್ದರೂ ಆಕ್ಟಿನ್ ಮತ್ತು ಮೈಕ್ರೊಟ್ಯೂಬ್ಯೂಲ್ ಸೈಟೋಸ್ಕೆಲಿಟನ್ ಅನ್ನು ಕ್ರಾಸ್ ಲಿಂಕ್ ಮಾಡುವ ಪ್ರೋಟೀನ್ ಗಳಿವೆ ಎಸಿಎಫ್ 7 ACF - 7 ಅಥವಾ ಆಕ್ಟಿನ್ ಕ್ರಾಸ್ ಲಿಂಕಿಂಗ್ ಫ್ಯಾಕ್ಟರ್ 7 ಎಂದು ಕರೆಯಲ್ಪಡುವ ಈ ಪ್ರೋಟೀನ್ ಒಂದು ಉದಾಹರಣೆಯಾಗಿದೆ ಅದೇ ರೀತಿ ನೀವು ಆಕ್ಟಿನ್ ಅನ್ನು ಮಧ್ಯಂತರ ತಂತುಗಳಿಗೆ ಮತ್ತು ಮೈಕ್ರೊಟ್ಯೂಬ್ಯೂಲ್ ಗಳನ್ನು ಮಧ್ಯಂತರ ತಂತುಗಳಿಗೆ ಜೋಡಿಸುವ ಪ್ರೋಟೀನ್ ಗಳನ್ನು ಹೊಂದಿದ್ದೀರಿ ಮೂರು ತಂತು ಪ್ರಕಾರಗಳ ನಡುವಿನ ಪರಸ್ಪರ ಕ್ರಿಯೆಗಳು ಜೀವಕೋಶದ ಯಾಂತ್ರಿಕ ನಡವಳಿಕೆಯನ್ನು ನಿರ್ಧರಿಸುತ್ತವೆ ಆದ್ದರಿಂದ ಇಂದು ನಾವು ಆಕ್ಟಿನ್ ಬಗ್ಗೆ ಚರ್ಚಿಸಲು ಪ್ರಾರಂಭಿಸೋಣ ಆಕ್ಟಿನ್ ವಾಸ್ತವವಾಗಿ ಹೆಚ್ಚು ಹೇರಳವಾಗಿರುವ ಪ್ರೋಟೀನ್ಗಳಲ್ಲಿ ಒಂದಾಗಿದೆ ಯುಕ್ಯಾರಿಯೋಟ್ ಗಳಲ್ಲಿನ ಒಟ್ಟು ಪ್ರೋಟೀನ್ ನ ಸರಿಸುಮಾರು ಹತ್ತು ಪ್ರತಿಶತವು ಆಕ್ಟಿನ್ ನಿಂದ ಮಾಡಲ್ಪಟ್ಟಿದೆ ಇದು ಸರಿಸುಮಾರು ಅರ್ಧ ಬಿಲಿಯನ್ ಅಣುಗಳಿಗೆ ಸಮಾನವಾಗಿರುತ್ತದೆ ನಾನು ಅಂಟಿಕೊಳ್ಳುವ ಕೋಶವನ್ನು ಬರೆದರೆ ಮತ್ತು ನೀವು ಹೊಂದಿರಬಹುದಾದ ಆಕ್ಟಿನ್ ಸೈಟೋಸ್ಕೆಲಿಟನ್ ಅನ್ನು ನೋಡಿದರೆ ನಾನು ಈ ಬಾಹ್ಯ ಒತ್ತಡದ ನಾರುಗಳನ್ನು ಬರೆದಿದ್ದೇನೆ ಎಂದು ಹೇಳೋಣ ಇದನ್ನು ಕಾರ್ಟಿಕಲ್ ಆಕ್ಟಿನ್ ನೆಟ್ವರ್ಕ್ ಎಂದು ಕರೆಯಲಾಗುತ್ತದೆ ಇವುಗಳನ್ನು ಟ್ರಾನ್ಸ್ವರ್ಸ್ ಡಾರ್ಸಲ್ ಆರ್ಕ್ ಎಂದು ಕರೆಯಲಾಗುತ್ತದೆ ಮತ್ತು ಇವುಗಳನ್ನು ಡಾರ್ಸಲ್ ಸ್ಟ್ರೆಸ್ ಫೈಬರ್ಗಳು ಎಂದು ಕರೆಯಲಾಗುತ್ತದೆ ಈ ನಾರುಗಳನ್ನು ರೂಪಿಸುವ ಅಂಟಿಕೊಳ್ಳುವಿಕೆಯಲ್ಲಿ ನೀವು ಪ್ರಸರಣ ಹಿನ್ನೆಲೆ ಹೊಂದಿರುತ್ತೀರಿ ಆದ್ದರಿಂದ ಇವುಗಳನ್ನು ನೆಟ್ವರ್ಕ್ ಸಂಕೋಚನ ರಚನೆ ಎಂದು ಕರೆಯಲಾಗುತ್ತದೆ ನೀವು ವಿವಿಧ ಆಕ್ಟಿನ್ ರಚನೆಗಳನ್ನು ಹೊಂದಿದ್ದೀರಿ ನಾನು ವಲಸೆ ಹೋಗುವ ಕೋಶವನ್ನು ಬರೆಯಲು ಬಯಸಿದರೆ ಅದು ಹೀಗಿರುತ್ತದೆ ನೀವು ರೂಪುಗೊಳ್ಳುವ ಕೊಂಬೆಗಳನ್ನು ನೋಡಬಹುದು ಮತ್ತು ನೀವು ಮಾನೋಮರ್ ಗಳನ್ನು ಹೊಂದಿರುತ್ತೀರಿ ಅದು ಪೊರೆಯ ಮತ್ತು ಒತ್ತಡದ ನಾರುಗಳ ವಿರುದ್ಧ ಪಾಲಿಮರೀಕರಣ ಗೊಳ್ಳುತ್ತದೆ ಜೀವಕೋಶದ ಪ್ರಮುಖ ತುದಿಯಲ್ಲಿ ಇವು ಹೆಚ್ಚು ಕ್ರಿಯಾತ್ಮಕ ಮತ್ತು ಇವು ಹೆಚ್ಚು ಸ್ಥಿರವಾಗಿವೆ ಇವುಗಳು ನಿಜವಾಗಿಯೂ ತಲಾಧಾರಕ್ಕೆ ಬಲವನ್ನು ವರ್ಗಾಯಿಸುತ್ತವೆ ಎಫ್ ಆಕ್ಟಿನ್ ಮತ್ತು ಜಿ ಆಕ್ಟಿನ್ ಎಂದು ಎರಡು ರೂಪಗಳಲ್ಲಿ ಆಕ್ಟಿನ್ ಅಥವಾ ಎರಡು ಆಕ್ಟಿನ್ ಪೂಲ್ಗಳಿವೆ ಜಿ ಆಕ್ಟಿನ್ ಗ್ಲೋಬ್ಯುಲರ್ ಆಕ್ಟಿನ್ ಮತ್ತು ಎಫ್ ಆಕ್ಟಿನ್ ಫಿಲಾಮೆಂಟ್ ಆಕ್ಟಿನ್ ಅನ್ನು ಸೂಚಿಸುತ್ತದೆ ಜಿ ಆಕ್ಟಿನ್ ಮೊನೊಮರ್ಗಳು ತಂತು ರೂಪಿಸುತ್ತವೆ ಜಿ ಆಕ್ಟಿನ್ ನ ಪಾಲಿಮರೀಕರಣ ದಿಂದ ಎಫ್ ಆಕ್ಟಿನ್ ರೂಪುಗೊಳ್ಳುತ್ತದೆ ಬಹಳಷ್ಟು ಸಂಶೋಧಕರು ನಡೆಸಿದ ಅಧ್ಯಯನಗಳಿಂದ ಏನು ಸಾಬೀತಾಗಿದೆ ಎಂದರೆ ನೀವು ಮೊನೊಮರ್ ಗಳನ್ನು ತೆಗೆದುಕೊಂಡರೆ ಮತ್ತು ಇವುಗಳು ವಿಭಿನ್ನ ರೀತಿಯ ಪ್ರಕ್ರಿಯೆಗಳಿಗೆ ಅನ್ವಯಿಸುತ್ತವೆ ನಿಮಗೆ ಮೊದಲು ಈ ಕೆಲವು ಮಾನೋಮರ್ ಗಳಿಗೆ ನ್ಯೂಕ್ಲಿಯಸ್ ರಚನೆಯಾಗಬೇಕಾಗಿದೆ ನಂತರ ಸ್ವಯಂಪ್ರೇರಿತವಾಗಿ ಈ ನ್ಯೂಕ್ಲೇಯ್ ಗಳು ಸರಳ ರೇಖೆಯಲ್ಲಿ ಒಟ್ಟುಗೂಡುತ್ತವೆ ಮತ್ತು ಈ ಮಾನೋಮರ್ ಗಳು ಸೇರ್ಪಡೆಯಾಗುತ್ತವೆ ಮತ್ತು ಈ ಘಟಕವನ್ನು ನ್ಯೂಕ್ಲಿಯಸ್ ಎಂದು ಕರೆಯಲಾಗುತ್ತದೆ ಈ ಹಸಿರು ಚುಕ್ಕೆಗಳು ಜಿ ಆಕ್ಟಿನ್ ಮತ್ತು ಇದು ತಂತು ರೂಪ ಈ ತಂತಿನಲ್ಲಿ ನೀವು ಹೊಸ ಮೊನೊಮರ್ ಅನ್ನು ಸೇರಿಸಬಹುದು ಅಥವಾ ಅದರಿಂದ ಹೊರತರಬಹುದು ಮತ್ತು ಅದೇ ರೀತಿ ಒಂದು ತುದಿಯಿಂದ ಅಂಟಿಕೊಳ್ಳುವಿಕೆ ಅಥವಾ ತೆಗೆಯುವಿಕೆಯನ್ನು ಹೊಂದಬಹುದು ಸ್ಥಿರ ಸ್ಥಿತಿಯಲ್ಲಿ ತಂತುವಿನ ಉದ್ದವು ಸ್ಥೂಲವಾಗಿ ಸ್ಥಿರವಾಗಿರುತ್ತದೆ ಆದರೆ ಇದು ಸೇರ್ಪಡೆ ಪ್ರಕ್ರಿಯೆಯ ಕ್ರಿಯಾತ್ಮಕವಾಗಿರುತ್ತದೆ ಸೇರ್ಪಡೆ ಪ್ರಕ್ರಿಯೆಯು ಪಾಲಿಮರೀಕರಣ ಅಥವಾ ತೆಗೆಯುವಿಕೆ ಮತ್ತು ಅದರ ಡಿಪೋಲರೈಸೇಶನ್ ಮುಂದುವರಿಯುತ್ತದೆ ಸಮಯದ ಪ್ರಕಾರ ನಾನು ಅದನ್ನು ಪ್ಲಾಟ್ ಮಾಡುತ್ತಿದ್ದರೆ ಈ ಮಾನೋಮರ್ ಗಳು ಒಂದು ನ್ಯೂಕ್ಲಿಯಸ್ ಅನ್ನು ರೂಪಿಸಲು ಒಟ್ಟಿಗೆ ಸೇರಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ನ್ಯೂಕ್ಲಿಯಸ್ ರೂಪುಗೊಂಡ ನಂತರ ತ್ವರಿತವಾಗಿ ತಂತುಗಳ ರಚನೆಯನ್ನು ಹೊಂದಿರುತ್ತೀರಿ ಆದ್ದರಿಂದ ವೈ ಅಕ್ಷವು ತಂತು ಅಥವಾ ತಂತು ವಿಷಯದ ದ್ರವ್ಯರಾಶಿಯಾಗಿದೆ ಆದರೆ ನಾನು ನ್ಯೂಕ್ಲಿಯಸ್ ಅನ್ನು ಒದಗಿಸಿದರೆ ಈ ಪ್ರಕ್ರಿಯೆಯು ಹೆಚ್ಚು ಆತುರವಾಗುತ್ತದೆ ಆದ್ದರಿಂದ ನೀವು ನ್ಯೂಕ್ಲಿಯಸ್ ಅನ್ನು ಸೇರಿಸಿದಾಗ ಇದು ಸಂಭವಿಸುತ್ತದೆ ಈಗ ಈ ತಂತು ರಚನೆಯು ಎಲ್ಲಾ ಸಮಯದಲ್ಲೂ ಸಂಭವಿಸುವುದಿಲ್ಲ ಆದರೆ ನಿರ್ಣಾಯಕ ಸಾಂದ್ರತೆಯ ಅಗತ್ಯವಿರುತ್ತದೆ ನಾನು ಮಾನೋಮರ್ ಸಾಂದ್ರತೆಯನ್ನು ಪ್ಲಾಟ್ ಮಾಡಿದರೆ ಒಂದು ನಿರ್ದಿಷ್ಟ ಮಿತಿಗಿಂತ ಕೆಳಗಡೆ ಮೊನೊಮರ್ ಗಳನ್ನು ಸೇರಿಸುತ್ತಲೇ ಇರುತ್ತೀರಿ ಮತ್ತು ಮಾನೋಮರ್ ಗಳ ದ್ರವ್ಯರಾಶಿ ಹೆಚ್ಚುತ್ತಲೇ ಇರುತ್ತದೆ ಆದರೆ ಈ ಮಿತಿಯನ್ನು ತಲುಪಿದ ನಂತರ ಮೊನೊಮರ್ ಸಾಂದ್ರತೆಯು ಸ್ಥಿರವಾಗಿರುತ್ತದೆ ಆದರೆ ನಿಮ್ಮ ತಂತು ಸಾಂದ್ರತೆಯು ಹೆಚ್ಚಾಗುತ್ತದೆ ಇದು ತಂತು ಮತ್ತು ಇದು ಮಾನೋಮರ್ ಆಗಿದೆ ಆದ್ದರಿಂದ ಇದು ನಿರ್ಣಾಯಕ ಸಾಂದ್ರತೆಯ ಸಿ ಸಿ ಆಗಿರುತ್ತದೆ ಇದು ಸ್ಥಿರ ಸ್ಥಿತಿಯಲ್ಲಿ ಜೋಡಿಸದ ಮೊನೊಮರ್ ಗಳ ಸಾಂದ್ರತೆಯನ್ನು ಪ್ರತಿನಿಧಿಸುತ್ತದೆ ಮತ್ತು ಇದು ಶೂನ್ಯ ದಶಮಾಂಶ ಒಂದು ಮೈಕ್ರೊಮೋಲಾರ್ ಎಂದು ಕಂಡುಬಂದಿದೆ ಮುಂದಿನ ತರಗತಿಯಲ್ಲಿ ನಾವು ಇಲ್ಲಿಂದ ಚರ್ಚೆಯನ್ನು ಮುಂದುವರಿಸುತ್ತೇವೆ ಆಕ್ಟಿನ್ ತಂತುಗಳು ಹೇಗೆ ಬೆಳೆಯುತ್ತವೆ ಯಾವ ರೀತಿಯ ನೆಟ್ವರ್ಕ್ ರಚಿಸಬಹುದು ಮತ್ತು ಈ ಆಕ್ಟಿನ್ ನೆಟ್ವರ್ಕ್ ಗಳಿಂದ ಉಂಟಾಗುವ ಬಲವನ್ನು ಹೇಗೆ ಅಳೆಯುವುದು ಎಂಬುದರ ಕುರಿತು ನಾವು ಚರ್ಚಿಸುತ್ತೇವೆ ನಿಮ್ಮ ಗಮನಕ್ಕೆ ಧನ್ಯವಾದಗಳು